ನಮಸ್ಕಾರ ಮತ್ತು ಪೂರ್ಣಾಂಕ ಓವರ್ಫ್ಲೋ ದೋಷಗಳ ಕುರಿತು ಈ ಪ್ರದರ್ಶನಕ್ಕೆ ಸ್ವಾಗತ ಆದ್ದರಿಂದ ನಾವು ಇಂದು ನೋಡುತ್ತಿರುವುದು ತುಂಬಾ ಸರಳವಾದ ಪ್ರೋಗ್ರಾಂ ಆಗಿದ್ದು ನಮ್ಮಲ್ಲಿ ಅನೇಕರು ಈ ನಿರ್ದಿಷ್ಟ ರೀತಿಯಲ್ಲಿ ಕೋಡ್ ಮಾಡುತ್ತಾರೆ ಆದರೆ ಈ ಪ್ರೋಗ್ರಾಂನಲ್ಲಿ ದುರ್ಬಲತೆ ಇದೆ ಎಂದು ನಾವು ನಿಜವಾಗಿ ಪ್ರದರ್ಶಿಸುತ್ತೇವೆ ಮತ್ತು ಈ ದುರ್ಬಲತೆಯನ್ನು ವಾಸ್ತವವಾಗಿ ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ನಾವು ತೋರಿಸುತ್ತೇವೆ ಪ್ರೋಗ್ರಾಂ ತುಂಬಾ ಅಸಹಜ ರೀತಿಯಲ್ಲಿ ವರ್ತಿಸುವಂತೆ ಮಾಡಿ ನಾವು ನೋಡುತ್ತಿರುವ ಕೋಡ್ ಈ ನಿರ್ದಿಷ್ಟ ಕೋರ್ಸ್ ಜೊತೆಗೆ ರವಾನೆಯಾಗುವ VM ನಲ್ಲಿದೆ ಅದು ಸುರಕ್ಷಿತ ಸಿಸ್ಟಮ್ ಎಂಜಿನಿಯರಿಂಗ್ NPTEL ಕೋರ್ಸ್ ಮತ್ತು ಪ್ರೋಗ್ರಾಂ ಈ ಡೈರೆಕ್ಟರಿ NPTEL Codesmodule7 ನಲ್ಲಿದೆ ಆದ್ದರಿಂದ ನಾವು integer overflow c ಫೈಲ್ ಅನ್ನು ನೋಡುತ್ತೇವೆ ಈಗ ನಾವು ನೋಡುವ ಪ್ರೋಗ್ರಾಂ ತುಂಬಾ ಸರಳವಾಗಿದೆ ಒಂದು ಮುಖ್ಯ ಮತ್ತು ಫಂಕ್ಷನ್ ಎಂಬ ಎರಡು ಕಾರ್ಯಗಳಿವೆ ಮುಖ್ಯ ಕಾರ್ಯದಲ್ಲಿ ನಾವು ಮೂರು ಸ್ಥಳೀಯ ವೇರಿಯೇಬಲ್ಗಳನ್ನು ಹೊಂದಿದ್ದೇವೆ a b ಮತ್ತು c a ಮೌಲ್ಯವು 1 b ತೆಗೆದುಕೊಳ್ಳುತ್ತದೆ ಆಜ್ಞಾ ಸಾಲಿನಿಂದ ಇನ್ಪುಟ್ ಆಗುತ್ತದೆ ಆರ್ಗ್ಯುಮೆಂಟ್ಸ್ ಮತ್ತು ಸಿ ಮೂಲಭೂತವಾಗಿ ab ಮಾಡುತ್ತದೆ ಈಗ c 0 ಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿದ್ದರೆ ಅದು c ಧನಾತ್ಮಕ ಸಂಖ್ಯೆಯಾಗಿದ್ದರೆ c ಮೌಲ್ಯವು 0 ಆಗುತ್ತದೆ ಮತ್ತು ಕಾರ್ಯವು ಕೊನೆಗೊಳ್ಳುತ್ತದೆ ಆದ್ದರಿಂದ ನಾವು ಮೊದಲು ಇದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ನೋಡೋಣ ಮತ್ತು ಉದಾಹರಣೆಗೆ ನಾವು ಈ ಕೋಡ್ ಅನ್ನು ಈ ಕೆಳಗಿನಂತೆ ಮಾಡೋಣ ತಂಡವನ್ನು ಮಾಡಿ ಮತ್ತು ನಂತರ ನೀವು ಪೂರ್ಣಾಂಕದ ಓವರ್ಫ್ಲೋ ಅನ್ನು ರನ್ ಮಾಡಿ ಮತ್ತು 55 ನಂತಹ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಮತ್ತು ಮೊತ್ತವನ್ನು ಮುದ್ರಿಸಲಾಗಿದೆ ಎಂದು ನಾವು ನೋಡುತ್ತೇವೆ 551 ಎಂದರೆ 56 ಈಗ ಕೋಡ್ ಅನ್ನು ಕಣ್ಣುಗುಡ್ಡೆ ಹಾಕುವ ಮೂಲಕ ಕೋಡ್ನಲ್ಲಿನ ದೋಷವು ತುಂಬಾ ಸ್ಪಷ್ಟವಾಗಿಲ್ಲ ಆದರೆ ನಾವು ಈಗ ಪ್ರದರ್ಶಿಸುವ ವಿಷಯವೆಂದರೆ ಸಾಮಾನ್ಯವಾಗಿ ಬಳಕೆದಾರರ ನಿಯಂತ್ರಣದಲ್ಲಿರುವ ಇನ್ಪುಟ್ ಅನ್ನು ಬದಲಾಯಿಸುವ ಮೂಲಕ ಆಕ್ರಮಣಕಾರರು ಈ ಪ್ರೋಗ್ರಾಂ ಅನ್ನು ದುರುದ್ದೇಶಪೂರಿತವಾಗಿ ವರ್ತಿಸುವಂತೆ ಮಾಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಆಕ್ರಮಣಕಾರನು b ನ ಧನಾತ್ಮಕ ಮೌಲ್ಯವನ್ನು ನೀಡಬಹುದು ಮತ್ತು ಈ ನಿರ್ದಿಷ್ಟ ಕಾರ್ಯವನ್ನು ಆಹ್ವಾನಿಸುವಂತೆ ಮಾಡಬಹುದು ಆದ್ದರಿಂದ ನಾವು ಇಲ್ಲಿ ಬಳಸಿಕೊಳ್ಳಲು ಹೊರಟಿರುವ ಒಂದು ದುರ್ಬಲತೆಯೆಂದರೆ ಈ ಪ್ರತಿಯೊಂದು ವೇರಿಯೇಬಲ್ ಇಂಟ್ 231 ನ ಗಾತ್ರವನ್ನು ಹೊಂದಿದೆ ಆದ್ದರಿಂದ ಸಾಮಾನ್ಯವಾಗಿ ಇದು ಸಹಿ ಮಾಡಿದ ಪೂರ್ಣಾಂಕವಾಗಿದೆ ಆದ್ದರಿಂದ ಈ 32 ನಲ್ಲಿ ಸಹಿ ಮಾಡಿದ ಪೂರ್ಣಾಂಕದಲ್ಲಿ ಪ್ರತಿನಿಧಿಸಬಹುದಾದ ಗರಿಷ್ಠ ಮೌಲ್ಯವಾಗಿದೆ ಬಿಟ್ ಯಂತ್ರವು 231 1 ಆಗಿದೆ ಆದ್ದರಿಂದ ಈ ಮೌಲ್ಯವನ್ನು ವಾಸ್ತವವಾಗಿ b ಗೆ ಇನ್ಪುಟ್ ಆಗಿ ನೀಡಿದರೆ ಈ ಗರಿಷ್ಠ ಮೌಲ್ಯ 1 ಒಂದು ಸುತ್ತುವಿಕೆಯನ್ನು ಉಂಟುಮಾಡುತ್ತದೆ ಮತ್ತು c ಮೌಲ್ಯವು 0 ಆಗುತ್ತದೆ ಆದ್ದರಿಂದ 231 1 ಮೌಲ್ಯವನ್ನು ಪಡೆಯಬಹುದು ನಾವು ಇದೀಗ ಅದನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ಅದನ್ನು ದಶಮಾಂಶ ಕ್ರಮದಲ್ಲಿ ಇರಿಸಲಾಗುತ್ತದೆ ಮತ್ತು ನಾವು 231 1 ಅನ್ನು ತೆಗೆದುಕೊಳ್ಳುತ್ತೇವೆ ಈ ನಿರ್ದಿಷ್ಟ ಮೌಲ್ಯವನ್ನು 2147483647 ಎಂದು ನೀಡುತ್ತದೆ ಆದ್ದರಿಂದ ನಾವು ಇದನ್ನು ನೀಡೋಣ ಇನ್ಪುಟ್ ಓವರ್ಫ್ಲೋ ಮತ್ತು ಈ ಮೌಲ್ಯವನ್ನು ಇಲ್ಲಿ ಅಂಟಿಸಿ ಮತ್ತು ನಾವು ನೋಡುವುದೇನೆಂದರೆ c ಯ ಮೌಲ್ಯವು 0 ಆಗಿ ಮಾರ್ಪಟ್ಟಿದೆ ಮತ್ತು ಆದ್ದರಿಂದ ಸ್ಥಿತಿಯನ್ನು ನಮೂದಿಸದಿದ್ದರೆ ಆದರೆ ಕಾರ್ಯವನ್ನು ಆಹ್ವಾನಿಸಲಾಗಿದೆ ಆದ್ದರಿಂದ ದಾಳಿಕೋರರು ಈ ರೀತಿಯಲ್ಲಿ ಏನು ಮಾಡಬಹುದು ಎಂದರೆ ನೀವು ತೆಗೆದುಕೊಳ್ಳುವ ಇನ್ಪುಟ್ಗಳನ್ನು ಅವರು ಸ್ವಯಂಚಾಲಿತವಾಗಿ ಕುಶಲತೆಯಿಂದ ನಿರ್ವಹಿಸಬಹುದು ಇದರಿಂದ ಓವರ್ಫ್ಲೋ ಇರುತ್ತದೆ ಮತ್ತು ಪರೀಕ್ಷೆಯ ಸಮಯದಲ್ಲಿ ಅಂತಹ ಓವರ್ಫ್ಲೋ ಬಗ್ಗೆ ನೀವು ಯೋಚಿಸಿರಲಿಲ್ಲ ಮತ್ತು ಇದರೊಂದಿಗೆ ಅವರು ಕೋಡ್ನಲ್ಲಿ ದುರ್ಬಲ ಕಾರ್ಯಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ ಮತ್ತು ಬಹಳಷ್ಟು ಇತರ ದುರುದ್ದೇಶಪೂರಿತ ಅಂಶಗಳನ್ನು ಮಾಡಿ ಆದ್ದರಿಂದ ಈ ಕೆಲವು ವಿಷಯಗಳನ್ನು ನಾವು ಹಿಂದಿನ ವೀಡಿಯೊಗಳಲ್ಲಿ ನೋಡಿದ ಪೂರ್ಣಾಂಕದ ಓವರ್ಫ್ಲೋಗೆ ಅನುಗುಣವಾಗಿ ಈ ಉಪನ್ಯಾಸದ ಭಾಗವಾಗಿ ಚರ್ಚಿಸಿದ್ದೇವೆ ಮತ್ತು ಈ ಆಧುನಿಕ ಮಾಲ್ವೇರ್ಗಳಲ್ಲಿ ಹೆಚ್ಚಿನವು ಪೂರ್ಣಾಂಕದ ಓವರ್ಫ್ಲೋ ಅಥವಾ ಪೂರ್ಣಾಂಕದ ಸಹಿ ಅಥವಾ ಪೂರ್ಣಾಂಕದ ಅಗಲದಲ್ಲಿ ಇಂತಹ ದೋಷಗಳನ್ನು ಬಳಸುತ್ತವೆ ಮತ್ತು ಪೇಲೋಡ್ಗಳನ್ನು ರಚಿಸಿ ಧನ್ಯವಾದಗಳು